ಕೃತಿಸ್ವಾಮ್ಯ ಕೃತಿಸ್ವಾಮ್ಯವನ್ನು ಅಕ್ಷರಶಃ ಹೆಚ್ಚಿನ ಪ್ರತಿಗಳನ್ನು ಮಾಡುವ ಹಕ್ಕಿನಂತೆ ನಿರ್ಣಯಿಸಬಹುದು ಆದ್ದರಿಂದ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ಪ್ರತಿಗಳನ್ನು ಮಾಡುವ ಹಕ್ಕಿದೆ ಎಂದು ನಾವು ಹೇಳಿದಾಗ ಅದು ಮಾಧ್ಯಮದ ಅಸ್ತಿತ್ವವನ್ನು ಊಹಿಸುತ್ತದೆ ಈಗ ನಕಲನ್ನು ಮಾಧ್ಯಮದಲ್ಲಿ ಮಾಡಲಾಗುತ್ತಿದೆ ಎಂದು ನಾವು ಯೋಚಿಸಬಹುದು ಅಥವಾ ನಕಲನ್ನು ಮಾಧ್ಯಮದ ಮೂಲಕ ರವಾನಿಸಲಾಗುತ್ತಿದೆ ಎಂದು ನಾವು ಭಾವಿಸಬಹುದು ಆದ್ದರಿಂದ ಈ ವ್ಯತ್ಯಾಸವನ್ನು ನಕಲು ಮಾಡುವ ಹಕ್ಕು ಮುಖ್ಯವಾಗಿದೆ ಏಕೆಂದರೆ ಕೃತಿಗಳು ಮತ್ತು ಕೃತಿಗಳ ಮೇಲೆ ಹಕ್ಕುಸ್ವಾಮ್ಯವು ಪ್ರಕಟವಾಗುವುದನ್ನು ನೀವು ನೋಡುತ್ತೀರಿ ಇದನ್ನು ಕೆಲವು ರೀತಿಯ ಬೌದ್ಧಿಕ ಅಥವಾ ಸೃಜನಶೀಲ ಪ್ರಯತ್ನದಿಂದ ಬರುವ ಉತ್ಪನ್ನಗಳಾಗಿ ವ್ಯಾಖ್ಯಾನಿಸಲಾಗಿದೆ ಹಾಗಾದರೆ ಕೃತಿಸ್ವಾಮ್ಯ ಎಂದರೇನು ಕೃತಿಸ್ವಾಮ್ಯವು ಕಾನೂನಿನಿಂದ ನೀಡಲ್ಪಟ್ಟ ಒಂದು ವಿಶೇಷವಾದ ಹಕ್ಕಾಗಿದ್ದು ಇದು ಕಾನೂನಿನಿಂದ ನೀಡಲಾದ ಯಾವುದೇ ಬೌದ್ಧಿಕ ಆಸ್ತಿ ಹಕ್ಕಿನಂತೆ ಒಂದು ಅವಧಿಯವರೆಗೆ ವಿಸ್ತರಿಸುತ್ತದೆ ಮತ್ತು ಇದು ಒಂದು ಅವಧಿಯವರೆಗೆ ಅಸ್ತಿತ್ವದಲ್ಲಿರುತ್ತದೆ ಆದ್ದರಿಂದ ಇದು ಸರಿಯಾದ ಸಮಯ ಮತ್ತು ಕೃತಿಸ್ವಾಮ್ಯವು ಸೀಮಿತ ಜೀವನ ಬೌದ್ಧಿಕ ಆಸ್ತಿಯ ವರ್ಗಕ್ಕೆ ಸೇರುತ್ತದೆ ಇದು ನಮ್ಮ ಮುಂಬರುವ ಉಪನ್ಯಾಸಗಳಲ್ಲಿ ಕಂಡುಬರುತ್ತದೆ ಈಗ ಕೃತಿಸ್ವಾಮ್ಯವನ್ನು ಯಾರು ಹೊಂದಬಹುದು ಕೃತಿಸ್ವಾಮ್ಯವು ಲೇಖಕರು ಸಂಯೋಜಕರು ಕಲಾವಿದರು ಅಥವಾ ಕಲಾತ್ಮಕ ಸಾಹಿತ್ಯಿಕ ನಾಟಕೀಯ ಅಥವಾ ಯಾವುದೇ ರೀತಿಯ ಸೃಜನಶೀಲ ಕೃತಿಗಳ ರಚನೆಕಾರರ ರಚನೆಕಾರರು ಹೊಂದಬಹುದು ಮತ್ತು ಕೃತಿಗಳನ್ನು ರಚಿಸುವ ಅಥವಾ ಸೃಜನಶೀಲ ಕೆಲಸ ಮಾಡುವ ಜನರು ಕೃತಿಸ್ವಾಮ್ಯದ ಮಾಲೀಕರಾಗಬಹುದು ಮತ್ತು ಅದನ್ನು ಯೋಜಿಸಿದ ವ್ಯಕ್ತಿಯು ಸಹ ಕೃತಿಸ್ವಾಮ್ಯವನ್ನು ಹೊಂದಬಹುದು ಆದ್ದರಿಂದ ಲೇಖಕನು ಪುಸ್ತಕವನ್ನು ಬರೆದು ಅದನ್ನು ಪ್ರಕಾಶಕರಿಗೆ ನಿಯೋಜಿಸುತ್ತಾನೆ ಆದ್ದರಿಂದ ಪ್ರಕಾಶಕರು ಹಕ್ಕುಸ್ವಾಮ್ಯದ ಮಾಲೀಕರಾಗುತ್ತಾರೆ ಇದೀಗ ಮೂಲ ಕೃತಿಯ ಮುದ್ರಣ ಪ್ರಕಟಣೆ ಪ್ರತಿಗಳ ಮಾರಾಟಕ್ಕೆ ಹಕ್ಕು ಇದೆ ಈ ಪದವು ಇಲ್ಲಿ ಕೆಲಸ ಮಾಡುತ್ತದೆ ಎಂದು ನೀವು ಈಗ ನೋಡಿದ್ದೀರಿ ಇದಕ್ಕಾಗಿ ನಾವು ಪ್ರಸ್ತಾಪಿಸಿದ್ದಕ್ಕೆ ಕೆಲವು ರೀತಿಯ ಮಾಧ್ಯಮ ಬೇಕಾಗುತ್ತದೆ ಆದ್ದರಿಂದ ಕೆಲಸವನ್ನು ಮಾಧ್ಯಮದಲ್ಲಿ ಬರುವ ವಿಷಯವೆಂದು ಅರ್ಥಮಾಡಿಕೊಳ್ಳಲಾಗುತ್ತದೆ ಮತ್ತು ಮತ್ತೆ ನಕಲಿಸಿ ನೀವು ಕೃತಿಯ ಮತ್ತಷ್ಟು ನಕಲನ್ನು ಮಾಡಬಹುದು ಎಂಬ ಅಂಶಕ್ಕೆ ಸಂಬಂಧಿಸಿದೆ ಆದ್ದರಿಂದ ನೀವು ಹೆಚ್ಚು ಪ್ರತಿಗಳನ್ನು ಮಾಡಬಹುದು ಮತ್ತು ಅದು ಸೃಜನಶೀಲ ಕೃತಿಗಳಲ್ಲಿ ಉಳಿದಿದೆ ಎಂಬ ಅಂಶವನ್ನು ಕೃತಿಸ್ವಾಮ್ಯದ ವ್ಯಾಪ್ತಿಯನ್ನು ಅರ್ಥಮಾಡಿಕೊಳ್ಳಲು ಈ ಎರಡು ಪರಿಕಲ್ಪನೆಗಳು ಮುಖ್ಯವಾಗಿವೆ ಪ್ರತಿಗಳನ್ನು ನಕಲಿಸುವ ಅಥವಾ ಮುದ್ರಿಸುವ ಹಕ್ಕು ಸಾಹಿತ್ಯಿಕ ಅಥವಾ ಕಲಾತ್ಮಕ ಕೃತಿಗಳಲ್ಲಿ ಅಸ್ತಿತ್ವದಲ್ಲಿದೆ ಇದು ಚಲನಚಿತ್ರಗಳಲ್ಲಿ ಮತ್ತು ಧ್ವನಿ ಮುದ್ರಣದಲ್ಲಿಯೂ ಇದೆ ಈಗ ನಾವು ಇದನ್ನು ಸಾಹಿತ್ಯ ಅಥವಾ ಕಲಾತ್ಮಕ ಕೃತಿಯಾಗಿದ್ದರೆ ಪ್ರತಿಗಳನ್ನು ಮುದ್ರಿಸುವ ಹಕ್ಕನ್ನು ಉಲ್ಲೇಖಿಸಿದ್ದೇವೆ ನಾವು ಪ್ರಸಾರ ಮಾಡುವ ಹಕ್ಕು ಮತ್ತು ಪ್ರತಿಗಳನ್ನು ಮಾರಾಟ ಮಾಡುವ ಹಕ್ಕನ್ನು ಸಹ ಉಲ್ಲೇಖಿಸಿದ್ದೇವೆ ಸ್ವತಃ ನಕಲಿಸುವ ಹಕ್ಕು ಒಂದು ಅಂತ್ಯವಲ್ಲ ಏಕೆಂದರೆ ನೀವು ಈ ಪ್ರತಿಗಳನ್ನು ಏಕೆ ಮಾಡುತ್ತೀರಿ ಏಕೆಂದರೆ ಪ್ರತಿಗಳನ್ನು ಹೆಚ್ಚು ಲಾಭಕ್ಕಾಗಿ ಬಸುಕೊಳ್ಳುವುದಕ್ಕಾಗಿ ಆದ್ದರಿಂದ ಉಪಯೋಗಿಸಲು ಅಥವಾ ಪ್ರಯೋಜನ ಪಡೆಯಲು ಯಾರಿಗಾದರೂ ಅನುಮತಿಯನ್ನು ನೀಡುವ ಮೂಲಕ ನಾವು ಉಪಯೋಗಿಸಲು ನೀಡುವ ಅನುಮತಿಯನ್ನು ಪರವಾನಗಿ ಅಥವಾ ಮಾರಾಟದ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಕೃತಿಸ್ವಾಮ್ಯದ ಕೃತಿಯ ಮಾರಾಟದಿಂದ ಸೃಷ್ಟಿಕರ್ತರಿಗೆ ಸಂಭಾವನೆ ಅಥವಾ ಆರ್ಥಿಕ ಲಾಭವನ್ನು ಪಡೆಯಬಹುದು ಅದೇ ರೀತಿ ಕೃತಿಸ್ವಾಮ್ಯದ ಕೃತಿಯ ಪರವಾನಗಿ ಸಹ ಹಕ್ಕುಸ್ವಾಮ್ಯ ಹೊಂದಿರುವವರಿಗೆ ಲಾಭ ಅಥವಾ ಸಂಭಾವನೆಗೆ ಕಾರಣವಾಗಬಹುದು ಆದ್ದರಿಂದ ಇದು ಒಂದು ಪ್ರಯೋಜನೆ ಎಂದು ನಾವು ಅರ್ಥೈಸುತ್ತೇವೆ ಆದ್ದರಿಂದ ನಕಲು ಮಾಡುವ ಹಕ್ಕನ್ನು ಕಾನೂನಿನಿಂದ ನೀಡಲು ಮೂಲ ಕಾರಣವೆಂದರೆ ಮಾಲೀಕರು ತಮ್ಮ ಕೆಲಸವನ್ನು ಉಪಯೋಗ ಪಡೆದುಕೊಳ್ಳಲು ಅವಕಾಶ ನೀಡುವುದಾಗಿದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಪುಸ್ತಕವನ್ನು ಪ್ರಕಟಿಸಿದಾಗ ಅವನು ಪುಸ್ತಕದ ಹಕ್ಕುಸ್ವಾಮ್ಯ ಮಾಲೀಕನಾಗುತ್ತಾನೆ ಅದು ತನ್ನ ಪುಸ್ತಕದ ಮೇಲೆ ಹಕ್ಕುಸ್ವಾಮ್ಯ ಹಕ್ಕನ್ನು ಸೇರಿಸುವ ಕ್ರಿಯೆಯಿಂದ ಅವನು ಹಕ್ಕುಸ್ವಾಮ್ಯ ಚಿಹ್ನೆಯನ್ನು ವೃತ್ತದೊಳಗೆ ಸಣ್ಣ c ಎಂದು ಇಟ್ಟುಕೊಂಡು © ಲೇಖಕರ ಹೆಸರನ್ನು ಹೆಸರಿಸಿ ಮತ್ತು ಅವರು ಪುಸ್ತಕವನ್ನು ಬರೆಯುವ ವರ್ಷದಲ್ಲಿ ಅದನ್ನು ಅನುಸರಿಸುತ್ತಾರೆ ಈಗ ನಾವು ಇದನ್ನು ಕೃತಿಸ್ವಾಮ್ಯದ ಸೂಚನೆ ಎಂದು ಕರೆಯುತ್ತೇವೆ ಅದು ನೀವು ನೋಡಿರುವ ಪ್ರತಿಯೊಂದು ಪುಸ್ತಕದಲ್ಲೂ ಕಂಡುಬರುತ್ತದೆ ಮತ್ತು ಕೃತಿಸ್ವಾಮ್ಯದ ಮಾಲೀಕರಾಗಿ ಲೇಖಕರ ಹೆಸರು ಅಥವಾ ಪ್ರಕಾಶಕರ ಹೆಸರನ್ನು ನೀವು ಕೃತಿಸ್ವಾಮ್ಯ ಮಾಲೀಕರು ಎಂದು ತಿಳಿಯುತ್ತೀರಿ ಆದ್ದರಿಂದ ಕೃತಿಸ್ವಾಮ್ಯ ಮಾಲೀಕರಾಗಿರುವ ಪ್ರಕಾಶಕರು ಆಗಿರುವಾಗ ಲೇಖಕರು ಪುಸ್ತಕವನ್ನು ಬರೆದಿದ್ದಾರೆ ಮತ್ತು ಕೃತಿಸ್ವಾಮ್ಯವನ್ನು ಪ್ರಕಾಶಕರಿಗೆ ಅಥವಾ ಪ್ರಕಾಶಕರಿಗೆ ವಹಿಸಿಕೊಟ್ಟಿದ್ದಾರೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಪುಸ್ತಕವನ್ನು ಬರೆದ ಪ್ರಕಾಶಕರು ತಮ್ಮ ಉದ್ಯೋಗದಡಿಯಲ್ಲಿ ಜನರ ತಂಡವನ್ನು ಹೊಂದಿದ್ದರು ಮತ್ತು ಪ್ರಕಾಶಕರು ಹಕ್ಕುಸ್ವಾಮ್ಯ ಪ್ರಕಟಣೆಯಲ್ಲಿ ಅಂಕಿಅಂಶಗಳನ್ನು ಹೆಸರಿಸುತ್ತಾರೆ ಆದ್ದರಿಂದ ಕೃತಿಸ್ವಾಮ್ಯವು ನೀವು ರಚಿಸಬಹುದಾದ IP ಯ ಸುಲಭವಾದ ರೂಪವಾಗಿದೆ ಏಕೆಂದರೆ ಯಾವುದೇ ಸಾಹಿತ್ಯ ಕೃತಿಯಲ್ಲಿ ಹಕ್ಕುಸ್ವಾಮ್ಯ ಅಸ್ತಿತ್ವದಲ್ಲಿರುತ್ತದೆ ಎಂದು ನಾವು ಉಲ್ಲೇಖಿಸಿದ್ದೇವೆ ಮತ್ತು ಸಾಹಿತ್ಯಿಕ ಕೃತಿಯಲ್ಲಿ ಹೆಚ್ಚು ಮಾರಾಟವಾಗುವ ಪುಸ್ತಕಗಳು ಮತ್ತು ನಿಮ್ಮ ಸ್ನೇಹಿತರಿಗೆ ನೀವು ಬರೆಯುವ ಪತ್ರ ಅಥವಾ ನೀವು ಸಂಯೋಜಿಸಿ ಕಳುಹಿಸುವ ಇಮೇಲ್ ಅನ್ನು ಸಹ ಒಳಗೊಂಡಿದೆ ಮತ್ತು ಸಂಯೋಜಿಸಿದ ಮಾಹಿತಿಯನ್ನು ನೀವು ನಿಮ್ಮ ಸಹೋದ್ಯೋಗಿಗೆ ಕಳುಹಿಸಬಹುದು ಈಗ ಯಾವುದೇ ಲಿಖಿತ ಕೃತಿಯನ್ನು ಸಾಹಿತ್ಯ ಕೃತಿ ಎಂದು ನಾನು ಈಗ ಹೇಳಿದಂತೆ ನಾವು ರಚಿಸಬಹುದಾದ ಸುಲಭವಾದ ಕೆಲಸಗಳಲ್ಲಿ ಒಂದಾಗಿದೆ ಸಾಕ್ಷರರಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸಾಹಿತ್ಯ ಕೃತಿಯನ್ನು ರಚಿಸಬಹುದು ಈಗ ಸಾಹಿತ್ಯಿಕ ಕೆಲಸವು ಮೌಲ್ಯವನ್ನು ಹೊಂದಿರುವ ಅಥವಾ ಅಕ್ಷರಶಃ ಅರ್ಹತೆಯಿರುವ ಹಕ್ಕುಸ್ವಾಮ್ಯ ಕಾನೂನನ್ನು ಪರಿಗಣಿಸದ ಅಥವಾ ಕೃತಿಯ ಸಾಹಿತ್ಯಿಕ ಅರ್ಹತೆಯ ವಿವರಗಳನ್ನು ಪಡೆಯುವಂತೆ ಇರಬೇಕಾಗಿಲ್ಲ ಎಲ್ಲಿಯವರೆಗೆ ಇದನ್ನು ರಚಿಸಲಾಗಿದೆಯೋ ಅದು ಮೂಲವಾಗಿರುತ್ತದೆ ಮತ್ತು ಇದು ಲೇಖಕರಿಗೆ ಒಂದು ಕೃತಿಯಾಗಿ ಅರ್ಹತೆಯನ್ನು ಪಡೆಯಬಹುದು ಆದ್ದರಿಂದ ನೀವು ಕಳುಹಿಸಿದ SMS ಅಥವಾ ಪಠ್ಯ ಸಂದೇಶವು ನಿಮ್ಮ ಸಹೋದ್ಯೋಗಿಗೆ ಕಳುಹಿಸಿದ ಇಮೇಲ್ ಒಂದು ಸಾಹಿತ್ಯಿಕ ಕೃತಿಯಾಗಿದೆ ಆದ್ದರಿಂದ ಅದು ಕೃತಿಸ್ವಾಮ್ಯವನ್ನು ರಚಿಸಲು ಮತ್ತು ಹೊಂದಲು ಸುಲಭವಾದ ಬೌದ್ಧಿಕ ಆಸ್ತಿ ಹಕ್ಕುಗಳಲ್ಲಿ ಒಂದಾಗಿದೆ ನೀವು ಸ್ವಂತವಾಗಿ ಕುಳಿತು ರಚಿಸಬಹುದಾದ ಕಾರಣ ರಚಿಸಲು ಯಾವುದೇ ಸಾಕ್ಷರ ವ್ಯಕ್ತಿಯು ಕೆಲವು ಸಾಲುಗಳನ್ನು ರಚಿಸಬಹುದು ಮತ್ತು ಇದು ಕೃತಿಸ್ವಾಮ್ಯದ ಸಂಭಾವ್ಯ ವಿಷಯವಾಗಿ ಪರಿಣಮಿಸುತ್ತದೆ ಮತ್ತು ಅದನ್ನು ಹೊಂದಲು ಸುಲಭ ಏಕೆಂದರೆ ಮಾಲೀಕತ್ವದ ಔಪಚಾರಿಕತೆಯು ಕೇವಲ ಕೆಲಸಕ್ಕೆ ಕೃತಿಸ್ವಾಮ್ಯ ಸೂಚನೆಯನ್ನು ಸೇರಿಸುವುದು ಮಾತ್ರ ಮತ್ತು ಅದನ್ನು ನಾವು ನಮೂನೆಗಳ ಸಂದರ್ಭದಲ್ಲಿ ಅಥವಾ ಟ್ರೇಡ್ಮಾರ್ಕ್ಗಳ ಸಂದರ್ಭದಲ್ಲಿ ಕಛೇರಿಯ ಮುಂದೆ ಸಲ್ಲಿಸುವ ಅಗತ್ಯವಿರುವುದಿಲ್ಲ ಆದ್ದರಿಂದ ಇದು ಸೃಷ್ಟಿಕರ್ತನ ಮೇಲೆ ತಕ್ಷಣವೇ ಸೇರಿಕೊಳ್ಳುವ ಸಂಗತಿಯಾಗಿದೆ ಮತ್ತು ಮಾಲೀಕತ್ವದ ಸತ್ಯವನ್ನು ಪ್ರದರ್ಶಿಸಲು ಇದು ಯಾವುದಕ್ಕೂ ವೆಚ್ಚವಾಗುವುದಿಲ್ಲ ಲೇಖಕರು ತಮ್ಮ ಪುಸ್ತಕದಲ್ಲಿ ಪ್ರಕಟಿಸಬಹುದಾದ ಹಕ್ಕುಸ್ವಾಮ್ಯ ಸೂಚನೆಯು ಹಕ್ಕುಸ್ವಾಮ್ಯದ ಸೂಚನೆ ಅಥವಾ ಮಾಲೀಕತ್ವದ ಸೂಚನೆಯಾಗಿ ಅರ್ಹತೆ ಪಡೆಯುತ್ತದೆ ಈಗ ಈ ಹಕ್ಕು ಏಕೆ ಅಸ್ತಿತ್ವದಲ್ಲಿದೆ ಏಕೆಂದರೆ ಕೃತಿಯ ಲೇಖಕರು ಮತ್ತು ಸೃಷ್ಟಿಕರ್ತರು ತಮ್ಮ ಕೆಲಸವನ್ನು ವಾಣಿಜ್ಯಿಕವಾಗಿ ದುರುಪಯೋಗ ಪಡಿಸಿಕೊಳ್ಳುವುದನ್ನು ರಕ್ಷಿಸಲು ಮತ್ತು ಅವರ ಕೆಲಸದಿಂದ ಹಣವನ್ನು ಸಂಪಾದಿಸಲು ಅವರಿಗೆ ಹಕ್ಕು ಇರುತ್ತದೆ ಈ ಹಕ್ಕು ಇರದಿದ್ದರೆ ಏನಾಗುತ್ತದೆ ಉದಾರಣೆಗೆ ಲೇಖಕರು ತಮ್ಮ ಪುಸ್ತಕವನ್ನು ಬರೆಯುತ್ತಾರೆ ಮತ್ತು ಪುಸ್ತಕವನ್ನು ಮಾರುಕಟ್ಟೆಯಲ್ಲಿರುವ ಇತರರು ತಕ್ಷಣವೇ ನಕಲಿಸುತ್ತಾರೆ ಈಗ ಅದು ಅವರ ಹಕ್ಕನ್ನು ಉಲ್ಲಂಘಿಸಿದ ಹಾಗೆ ಆಗುತ್ತದೆ ಆದ್ದರಿಂದ ಕೃತಿಸ್ವಾಮ್ಯದ ಉಲ್ಲಂಘನೆಯಾಗಿದೆ ಎಂದು ಮತ್ತು ಅನುಮತಿಯಿಲ್ಲದೆ ಬಳಸಲಾಗಿದೆ ಎಂದು ಅರ್ಥೈಸಲಾಗುತ್ತದೆ ಆದ್ದರಿಂದ ಕೃತಿಸ್ವಾಮ್ಯದ ಉಲ್ಲಂಘನೆಯು ಅನುಮತಿಯಿಲ್ಲದೆ ಬಳಕೆಯಾಗಿದೆ ಎಂದು ಅರ್ಥೈಸಿಕೊಳ್ಳಲಾಗುತ್ತದೆ ಯಾರಾದರೂ ಕೆಲಸವನ್ನು ಬಳಸಿದರೆ ಬಳಸುವುದೆಂದರೆ ಪುಸ್ತಕವನ್ನು ತೋರಿಸುವುದು ಅಥವಾ ಪ್ರತಿಗಳನ್ನು ನಕಲು ಮಾಡುವುದು ಪುಸ್ತಕವನ್ನು ಅನುವಾದಿಸುವುದು ಮತ್ತು ಕೃತಿಸ್ವಾಮ್ಯ ಕಾನೂನಿನ ಅಡಿಯಲ್ಲಿ ಸಂರಕ್ಷಿಸಲಾಗಿರುವ ಯಾವುದೇ ಕಾಯಿದೆಯನ್ನು ಉಲ್ಲಂಘನೆ ಮಾಡಿದರೆ ಅದನ್ನು ನಾವು ಹಕ್ಕಿನ ಉಲ್ಲಂಘನೆ ಎಂದು ಕರೆಯುತ್ತೇವೆ ಮತ್ತು ಉಲ್ಲಂಘನೆಯ ಪರಿಹಾರವು ಉಲ್ಲಂಘಿಸುವವರ ವಿರುದ್ಧ ನ್ಯಾಯಾಲಯದ ತಡೆಯಾಜ್ಞೆಯ ಆದೇಶವನ್ನು ಪಡೆಯುವುದು ಮತ್ತು ಉಲ್ಲಂಘಿಸುವ ಚಟುವಟಿಕೆಗಳನ್ನು ನಿಲ್ಲಿಸುವುದು ಅಥವಾ ಉಲ್ಲಂಘನೆಯಿಂದ ಉಂಟಾದ ನಷ್ಟದ ಮತ್ತು ಹಾನಿಯ ಬದಲಾಗಿ ಪರಿಹಾರವನ್ನು ಹಕ್ಕುದಾರ ಪಡೆಯಬಹುದಾಗಿದೆ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕೃತಿಸ್ವಾಮ್ಯವು ವಿನಾಯಿತಿಗಳು ಮತ್ತು ಮಿತಿಗಳಿಲ್ಲದೆ ಇರುವುದಿಲ್ಲ ಅಂದರೆ ಕೃತಿಸ್ವಾಮ್ಯದ ಬಳಕೆಗೆ ಕೆಲವು ವಿನಾಯಿತಿಗಳು ಮತ್ತು ಮಿತಿಗಳಿವೆ ಈಗ ನ್ಯಾಯಯುತ ಬಳಕೆ ಅಥವಾ ನ್ಯಾಯಯುತ ವ್ಯವಹಾರವು ಅಂತಹ ಒಂದು ಅಪವಾದವಾಗಿದ್ದು ಅದು ಜನರಿಗೆ ಕೃತಿಸ್ವಾಮ್ಯದ ಕೆಲಸವನ್ನು ಬಳಸಲು ಅನುವು ಮಾಡಿಕೊಡುತ್ತದೆ ಉದಾಹರಣೆಗೆ ಕೃತಿಸ್ವಾಮ್ಯದ ವಿಷಯವಾಗಿರುವ ಪುಸ್ತಕವನ್ನು ಖರೀದಿಸಿದ ವ್ಯಕ್ತಿಯು ಕೆಲವು ಪುಟಗಳು ಅಥವಾ ಕೆಲವು ಪ್ಯಾರಾಗಳನ್ನು ನಕಲಿಸಲು ಬಯಸಿದರೆ ನಕಲು ಮಾಡುವುದು ಉಲ್ಲಂಘನೆ ಆಗುತ್ತದೆ ಕೆಲವು ಪ್ಯಾರಾಗಳು ಅಥವಾ ಪುಸ್ತಕದಿಂದ ಕೆಲವು ಪುಟಗಳನ್ನು ನಕಲು ಮಾಡಲು ಕೆಲವು ಕಾನೂನುಗಳ ಅಡಿಯಲ್ಲಿ ಸಂಬಂಧಿಸಲಾಗುತ್ತದೆ ಕೆಲವು ನಿರ್ಬಂಧಗಳ ಸಹಿತ ಕೆಲವು ಪುಟಗಳನ್ನು ನಕಲಿಸಲು ಕಾನೂನು ನಿಮಗೆ ಅನುಮತಿಸುತ್ತದೆ ಉದಾಹರಣೆಗೆ ಅದು ವೈಯಕ್ತಿಕ ಬಳಕೆಗಾಗಿ ಮಾತ್ರ ಆದ್ದರಿಂದ ಅದು ಅನುಮತಿಸಲ್ಪಟ್ಟ ವಿಷಯ ಅಥವಾ ಅದು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸಲು ಅಥವಾ ಶಿಕ್ಷಣದ ಉದ್ದೇಶಕ್ಕಾಗಿ ಅನುಮತಿಸಲಾಗುತ್ತದೆ ಕೃತಿಸ್ವಾಮ್ಯದ ಪುಸ್ತಕವನ್ನು ಗ್ರಂಥಾಲಯದಲ್ಲಿ ಇರಿಸಲಾಗುತ್ತದೆ ಮತ್ತು ಅದು ಕೃತಿಸ್ವಾಮ್ಯದ ಪುಸ್ತಕವನ್ನು ಓದಲು ನೀಡುವ ಗ್ರಂಥಾಲಯದಲ್ಲಿ ಇರಿಸಲಾಗುತ್ತದೆ ಮತ್ತು ಗ್ರಂಥಾಲಯದ ಸದಸ್ಯರು ಮತ್ತೆ ಅನುಮತಿಸುವಂತಹ ಪುಸ್ತಕವನ್ನು ಓದಲು ಅಥವಾ ಬಾಡಿಗೆಗೆ ಪಡೆಯುತ್ತಾರೆ ಆದ್ದರಿಂದ ನ್ಯಾಯಯುತ ಬಳಕೆ ಅಥವಾ ನ್ಯಾಯಯುತ ವ್ಯವಹಾರವು ಹಕ್ಕುಸ್ವಾಮ್ಯ ಹೊಂದಿರುವವರ ಹಕ್ಕಿಗೆ ಒಂದು ವಿನಾಯಿತಿಯಾಗಿ ಅಥವಾ ಅಪವಾದವಾಗಿ ಕಂಡುಬರುತ್ತದೆ ಕೃತಿಸ್ವಾಮ್ಯವು ಮೂಲ ಕೃತಿಗಳಲ್ಲಿ ಉಳಿದಿದೆ ಮತ್ತು ಈಗ ಕೃತಿಸ್ವಾಮ್ಯದಲ್ಲಿ ಸ್ವಂತಿಕೆಯು ಒಂದು ಅವಶ್ಯಕತೆಯಾಗಿದೆ ಅದು ಸಾಹಿತ್ಯಿಕ ನಾಟಕೀಯ ಸಂಗೀತ ಅಥವಾ ಕಲಾತ್ಮಕ ಕೆಲಸಕ್ಕೆ ಬಂದಾಗ ಅದು ಅವಶ್ಯಕತೆಯಾಗಿದೆ ಆದರೆ ಧ್ವನಿಮುದ್ರಣಗಳ ಪ್ರಸಾರ ಮುದ್ರಣಕಲೆಯ ವ್ಯವಸ್ಥೆಗೆ ಬಂದಾಗ ಸ್ವಂತಿಕೆಯ ಅವಶ್ಯಕತೆವಿರುವುದಿಲ್ಲ ಈಗ ಇದು ಹೇಗೆ ವಿಕಸನಗೊಂಡಿದೆ ಮತ್ತು ಪೇಟೆಂಟ್ ಕಾನೂನಿನ ಸನ್ನಿವೇಶದಲ್ಲಿ ಯಾವ ಸ್ವಂತಿಕೆಯು ಸ್ವಂತಿಕೆಯಂತಿಲ್ಲ ಮತ್ತು ಪೇಟೆಂಟ್ ಕಾನೂನಿನ ಮೂಲದಲ್ಲಿ ನಾವು ಸ್ವಂತಿಕೆಯ ಎಂಬ ಪದವನ್ನು ಬಳಸುವುದಿಲ್ಲ ನಾವು ಆವಿಷ್ಕಾರವು ಕಾದಂಬರಿಯಾಗಿರಬೇಕು ಎಂದು ನಾವು ಹೇಳುತ್ತೇವೆ ಅದು ಹಿಂದಿನ ಕಲೆಯಿಂದ ಮುಂಚಿತವಾಗಿ ಬಂದ ಜ್ಞಾನವನ್ನು ನಿರೀಕ್ಷಿಸಬಾರದು ಕೃತಿಸ್ವಾಮ್ಯ ಕಾನೂನಿನ ಸ್ವಂತಿಕೆಯು ಅದು ಲೇಖಕರಿಂದ ಹುಟ್ಟಿಕೊಂಡಿದೆ ಎಂಬ ಅರ್ಥದಲ್ಲಿ ಅನನ್ಯವಾಗಿದೆ ಎಂಬ ಅಂಶವನ್ನು ಸೂಚಿಸುತ್ತದೆ ಆದ್ದರಿಂದ ಒಂದು ಕೃತಿಯನ್ನು ಮೊದಲನೆಯದ್ದು ಎಂದು ಪರಿಗಣಿಸಬೇಕಾದರೆ ಅದು ಲೇಖಕರಿಂದ ಹೊರಹೊಮ್ಮಬೇಕು ಎಂದು ತೋರಿಸಬೇಕಾಗುತ್ತದೆ ಅಷ್ಟೆ ಮತ್ತು ವಿಸ್ತರಣೆಯ ಮೂಲಕ ಅದು ಲೇಖಕರ ಬೌದ್ಧಿಕ ಸೃಷ್ಟಿಯಾಗಿರಬೇಕು ಆದ್ದರಿಂದ ಈ ಎರಡು ವಿಷಯಗಳು ಅದು ಲೇಖಕರಿಂದ ಸೃಷ್ಟಿಯಾಗಿದೆ ಮತ್ತು ಅದು ಅವನ ಅಥವಾ ಅವಳ ಬೌದ್ಧಿಕ ಸೃಷ್ಟಿಯಾಗಿದ್ದು ಒಂದು ಕೃತಿಯು ಮೂಲ ಕೃತಿ ಎಂದು ತೋರಿಸಲು ಅಗತ್ಯವಾಗಿರುತ್ತದೆ ಆದ್ದರಿಂದ ಕೃತಿಸ್ವಾಮ್ಯ ಕಾನೂನಿನಲ್ಲಿ ಈ ಅವಶ್ಯಕತೆ ಸುಲಭವಾಗಿ ಖಾತ್ರಿಪಡಿಸುತ್ತದೆ ಮತ್ತು ವಾಸ್ತವವಾಗಿ ಸ್ವಂತಿಕೆಯ ಅವಶ್ಯಕತೆಯು ಯಾವುದೇ ಸಂಸ್ಥೆ ಅಥವಾ ಕಚೇರಿ ಕೃತಿಸ್ವಾಮ್ಯದ ಹಕ್ಕುಗಳಿಗಾಗಿ ಕೃತಿಸ್ವಾಮ್ಯವನ್ನು ಪರೀಕ್ಷಿಸುವ ವಿಷಯವಾಗಿರುವುದಿಲ್ಲ ಕೃತಿಸ್ವಾಮ್ಯಗಳನ್ನು ರಚಿಸಲಾಗಿದೆ ಎಂಬ ಅಂಶದಿಂದ ಮಾತ್ರ ನೀಡಲಾಗುತ್ತದೆ ಮತ್ತು ಉಲ್ಲಂಘನೆಯಾದಾಗ ಮಾತ್ರ ಸ್ವಂತಿಕೆಯ ಕುರಿತಾದ ಪ್ರಶ್ನೆಗಳು ಉದ್ಭವಿಸುತ್ತವೆ ಮತ್ತು ಕೃತಿಸ್ವಾಮ್ಯಕ್ಕೆ ಪ್ರಶ್ನಿಸಲಾಗುತ್ತಿದೆ ಆದ್ದರಿಂದ ಸ್ವಂತಿಕೆಯ ಗುಣಮಟ್ಟವನ್ನು ನಿರ್ಧರಿಸುವಲ್ಲಿ ಸಮಸ್ಯೆ ಇರುವುದಿಲ್ಲ ಉದಾಹರಣೆಗೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಕಾವ್ಯವು ಅದರ ಮೇಲೆ ಕೃತಿಸ್ವಾಮ್ಯವನ್ನು ಹೊಂದಿದೆ ಅದೇ ರೀತಿ ಶಾಲಾ ಮಗು ಬರೆದ ಕವಿತೆಗಳು ಕೃತಿಯ ಮೇಲೆ ಇದೇ ರೀತಿಯ ಕೃತಿಸ್ವಾಮ್ಯದ ರಕ್ಷಣೆಯನ್ನು ಹೊಂದಿರುತ್ತವೆ ಆದ್ದರಿಂದ ಕೃತಿಸ್ವಾಮ್ಯ ಆಡಳಿತವು ಕೃತಿಯ ಗುಣಮಟ್ಟದ ಮೇಲೆ ಅವಲಂಬಿತವಾಗಿರುವುದಿಲ್ಲ ನಂತರ ನಾವು ಅನ್ಯಾಯದ ಸನ್ನಿವೇಶವನ್ನು ರಚಿಸುತ್ತೇವೆ ಅಲ್ಲಿ ಉಲ್ಲೇಖಗಳು ಮತ್ತು ನ್ಯಾಯಾಧೀಶರು ಈಗ ಕಲಾ ವಿಮರ್ಶಕರಾಗಿ ವರ್ತಿಸುತ್ತಾರೆ ಅಂದರೆ ಅವರಿಗೆ ಕಲಾತ್ಮಕ ಕೃತಿಯ ಅರ್ಹತೆಯನ್ನು ನಿರ್ಣಯಿಸುವ ಹಕ್ಕನ್ನು ನೀಡಲಾಗುವುದು ಆದ್ದರಿಂದ ಅದೃಷ್ಟವಶಾತ್ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ನ್ಯಾಯಾಲಯವು ಒಂದು ಕೃತಿಯನ್ನು ಉಲ್ಲಂಘಿಸಲಾಗಿದೆಯೆ ಅಥವಾ ಇಲ್ಲವೇ ಎಂಬ ಅಂಶಗಳನ್ನು ಪರಿಶೀಲಿಸುತ್ತದೆ ಮತ್ತು ಕೃತಿಸ್ವಾಮ್ಯದ ಕುರಿತಾದ ವಿವಾದಗಳನ್ನು ನಿರ್ಧರಿಸುವಾಗ ನ್ಯಾಯಾಲಯವು ಒಂದು ಕೃತಿಯ ಗುಣಮಟ್ಟವನ್ನು ಗಮನಿಸುವುದಿಲ್ಲ ಆದ್ದರಿಂದ ನಾವು ಈಗ ಹೇಳಿದಂತೆ ಸ್ವಂತಿಕೆಯ ಅವಶ್ಯಕತೆಯು ಧ್ವನಿಮುದ್ರಣಗಳ ಪ್ರಸಾರ ಮುದ್ರಣದ ವ್ಯವಸ್ಥೆಗಳ ಮೇಲೆ ಬರುವುದಿಲ್ಲ ಇವುಗಳನ್ನು ಡೇರಿವೇಟಿವ ಕೃತಿಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಧ್ವನಿ ಮುದ್ರಣ ಪ್ರಸಾರ ಮತ್ತು ಮುದ್ರಣಕಲೆಯ ವ್ಯವಸ್ಥೆಗಳು ಈಗಾಗಲೇ ಅಸ್ತಿತ್ವದಲ್ಲಿದ್ದ ಇತರ ಸಾಹಿತ್ಯ ಕೃತಿಗಳಿಂದ ಬಂದಿರಬಹುದು ಅದು ಸಾಹಿತ್ಯಿಕ ನಾಟಕೀಯ ಸಂಗೀತ ಅಥವಾ ಕಲಾತ್ಮಕ ಕೃತಿಗಳು ಆದ್ದರಿಂದ ಅವುಗಳನ್ನು ವ್ಯುತ್ಪನ್ನ ಕೃತಿಗಳು ಎಂದು ಪರಿಗಣಿಸಲಾಗಿರುವುದರಿಂದ ವ್ಯುತ್ಪನ್ನ ಕೃತಿಗಳು ಅಸಲು ಪ್ರತಿ ಆಗಿರಬೇಕಾಗಿಲ್ಲ ಪ್ರಸಾರವನ್ನು ಮಾಡಿದಾಗ ಪ್ರತಿ ಪ್ರಸಾರವು ಪ್ರತ್ಯೇಕ ಕೃತಿಸ್ವಾಮ್ಯವನ್ನು ಹೊಂದಿರುತ್ತದೆ ಉದಾಹರಣೆಗೆ ಒಂದು ಜೀವನ ಘಟನೆಯನ್ನು ಪ್ರಸಾರ ಮಾಡಲಾಗಿದ್ದು ಅದರ ಮೇಲೆ ಕೃತಿಸ್ವಾಮ್ಯ ಇರುತ್ತದೆ ಮತ್ತು ಮರುದಿನ ಪುನರಾವರ್ತಿತ ಪ್ರಸಾರ ಮಾಡಿದರೆ ಅದರ ಮೇಲೆ ಪ್ರತ್ಯೇಕ ಕೃತಿಸ್ವಾಮ್ಯವಿರುತ್ತದೆ ಅಥವಾ ಪುಸ್ತಕವು ಹದಿನೇಳು ಆವೃತ್ತಿಗಳಿಗೆ ಹೋದ ಪುಸ್ತಕವಿದ್ದರೆ ಅದನ್ನು ಬೇರೆ ರೀತಿಯಲ್ಲಿ ಹೇಳಬಹುದು ಅದರ ಮೇಲೆ ಹದಿನೇಳು ಕೃತಿಸ್ವಾಮ್ಯಗಳು ಇರುತ್ತವೆ ಆದ್ದರಿಂದ ಚಲನಚಿತ್ರಗಳು ಧ್ವನಿ ಕೃತಿ ಮತ್ತು ಕೆಲವು ರೀತಿಯ ಪ್ರಸಾರವನ್ನು ಒಳಗೊಂಡಿದ್ದರೂ ಅವುಗಳನ್ನು ಮೂಲ ಕೃತಿಗಳೆಂದು ಪರಿಗಣಿಸಲಾಗುತ್ತದೆ ಕೃತಿಸ್ವಾಮ್ಯ ಕಾನೂನಿನ ವಿಕಾಸದ ಅವಧಿಯಲ್ಲಿ ಅವುಗಳನ್ನು ಮೂಲ ಕೃತಿಗಳಾಗಿ ರಚಿಸಲಾಗಿದೆ ಸರಿಯಾದ ಕೃತಿಸ್ವಾಮ್ಯದ ವ್ಯಾಪ್ತಿಯು ನಕಲನ್ನು ಮೀರಿ ವಿಸ್ತರಿಸುತ್ತದೆ ಅದು ಸಾಹಿತ್ಯ ಕೃತಿಗಳ ಅನುವಾದಕ್ಕೂ ಸಹ ವಿಸ್ತರಿಸಬಹುದು ಮತ್ತು ಇದನ್ನು ಸಾರ್ವಜನಿಕ ಪ್ರದರ್ಶನಗಳಿಗೂ ವಿಸ್ತರಿಸಬಹುದು ಉದಾಹರಣೆಗೆ ಕೃತಿಸ್ವಾಮ್ಯ ಹೊಂದಿರುವ ನಾಟಕವಿದರೆ ಆ ನಾಟಕವನ್ನು ಸಾರ್ವಜನಿಕ ಪ್ರದರ್ಶನಕ್ಕೂ ಇಡಬಹುದು ಮತ್ತು ಇದು ತಾಂತ್ರಿಕ ಬೆಳವಣಿಗೆಗಳನ್ನು ಸಹ ಒಳಗೊಂಡಿರಬಹುದು ಉದಾಹರಣೆಗೆ ಒಂದು ವೇದಿಕೆಯಲ್ಲಿ ನಡೆಯುವ ನಾಟಕವನ್ನು ಪ್ರಸಾರ ಮಾಡುವುದು ಅಥವಾ ಕಂಪ್ಯೂಟರ್ ಅಥವಾ ಎಲೆಕ್ಟ್ರಾನಿಕ್ ಪ್ರಸರಣದಲ್ಲಿ ಸಾಹಿತ್ಯ ಕೃತಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದು ಅಥವಾ ವೆಬ್ಸೈಟ್ನಲ್ಲಿ ಕೆಲಸವನ್ನು ಪ್ರದರ್ಶಿಸುವುದು ಈ ಎಲ್ಲ ವಿಷಯಗಳನ್ನು ಅಸ್ತಿತ್ವದಲ್ಲಿರುವ ಕೃತಿಯ ತಾಂತ್ರಿಕ ಬೆಳವಣಿಗೆಗಳೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳು ಕೃತಿಸ್ವಾಮ್ಯದಿಂದ ಕೂಡಿದೆ ಕಲಾತ್ಮಕ ಸೃಷ್ಟಿಗೆ ಸಂಬಂಧಿಸಿದಂತೆ ಅವು ಮೇಲೆ ವ್ಯಾಪಿಸುವ ಹಕ್ಕುಗಳಾಗಿರಬಹುದು ಏಕಕಾಲಿಕ ಸೃಷ್ಟಿಗಳನ್ನು ನಾವು ಪೇಟೆಂಟ್ ಕಾನೂನಿನ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದೆವು ಅಂದರೆ ಇಬ್ಬರು ವ್ಯಕ್ತಿಗಳು ಪೇಟೆಂಟ್ ಅನ್ನು ಆವಿಷ್ಕರಿಸಿದರೆ ಮತ್ತು ಇಬ್ಬರು ಒಂದೇ ಸಮಯದಲ್ಲಿ ಆವಿಷ್ಕಾರವನ್ನು ಆವಿಷ್ಕರಿಸಿದರೆ ಕಾನೂನು ಸೃಷ್ಟಿಗೆ ಸಂಬಂಧಿಸಿದ ವಿವಾದವನ್ನು ಮೊದಲ ಬಾರಿಗೆ ರಚಿಸಿದ ವ್ಯಕ್ತಿಯನ್ನು ಖಚಿತಪಡಿಸುವ ಅಥವಾ ತೀರ್ಮಾನಿಸುವ ಮೂಲಕ ಇತ್ಯರ್ಥಪಡಿಸುತ್ತದೆ ಆದ್ದರಿಂದ ನಿಜವಾದ ಮತ್ತು ಮೊದಲ ಆವಿಷ್ಕಾರಕ ಎಂಬ ಪರಿಕಲ್ಪನೆಯನ್ನು ವಿಕಸಿಸುವ ಮೂಲಕ ಮತ್ತು ಪೇಟೆಂಟ್ ಕಚೇರಿಯನ್ನು ಸಂಪರ್ಕಿಸುವ ವಿಧಾನವನ್ನು ವಿಕಸಿಸುವ ಮೂಲಕ ಸೃಷ್ಟಿಗೆ ಸಂಬಂಧಿಸಿದಂತೆ ವಿವಾದವನ್ನು ಬಗೆಹರಿಸುವ ತತ್ವವನ್ನು ಬಳಸಲಾಗುತ್ತದೆ ಮತ್ತು ಅದನ್ನು ಮೊದಲು ಸಲ್ಲಿಸುವ ತತ್ವ ಎಂದು ಕರೆಯುತ್ತಾರೆ ಆದ್ದರಿಂದ ಆವಿಷ್ಕಾರವನ್ನು ಮೊದಲು ಕಂಡುಹಿಡಿದವರು ಯಾರು ಎಂಬುದನ್ನು ಲೆಕ್ಕಿಸದೆ ಇಂದು ಜಗತ್ತು ಮೊದಲು ಸಲ್ಲಿಸುವ ತತ್ವವನ್ನು ಅನುಸರಿಸುತ್ತದೆ ಪೇಟೆಂಟ್ ಕಚೇರಿಯನ್ನು ಮೊದಲು ಸಂಪರ್ಕಿಸಿದ ಅಥವಾ ಮೊದಲು ಅರ್ಜಿಯನ್ನು ಸಲ್ಲಿಸಿದ ವ್ಯಕ್ತಿಯು ಆವಿಷ್ಕಾರವನ್ನು ಪಡೆಯುತ್ತಾನೆ ಆದ್ದರಿಂದ ಪೇಟೆಂಟ್ ಕಾನೂನಿನಲ್ಲಿ ಈ ರೀತಿಯಾಗಿ ಆದ್ಯತೆಯನ್ನು ನಿರ್ಧರಿಸಲಾಗುತ್ತದೆ ಅಂದರೆ ಎರಡು ವ್ಯಕ್ತಿಗಳು ಏಕಕಾಲದಲ್ಲಿ ಆವಿಷ್ಕಾರದೊಂದಿಗೆ ಪೇಟೆಂಟ್ ಕಚೇರಿಗೆ ಬಂದರೆ ಅದೇ ದಿನ ಮೊದಲು ಕಚೇರಿಯನ್ನು ಸಂಪರ್ಕಿಸಿದ ವ್ಯಕ್ತಿಯು ಆವಿಷ್ಕಾರದ ಮೇಲೆ ಮಾಲೀಕತ್ವವನ್ನು ಪಡೆಯುತ್ತಾನೆ ಎಂದು ಹೇಳುತ್ತಾರೆ ಮತ್ತು ಕೃತಿಸ್ವಾಮ್ಯ ಸ್ವಲ್ಪ ವಿಭಿನ್ನವಾಗಿದ್ದರೆ ನೀವು ಏಕಕಾಲಿಕ ಸೃಷ್ಟಿಗಳನ್ನು ಹೊಂದಬಹುದು ಮತ್ತು ಇದೇ ರೀತಿಯ ಕೃತಿಗಳ ಮೇಲೆ ನೀವು ಒಂದರ ಮೇಲೆ ಒಂದು ವ್ಯಾಪಿಸುವ ಹಕ್ಕುಗಳನ್ನು ಹೊಂದಬಹುದು ಉದಾಹರಣೆಗೆ ಇಬ್ಬರು ಛಾಯಾಗ್ರಾಹಕರು ಏಕಕಾಲದಲ್ಲಿ ಚಂದ್ರನನ್ನು ಛಾಯಾಚಿತ್ರ ತೆಗೆಯುತ್ತಾರೆ ಮತ್ತು ಅವರ ಛಾಯಾಚಿತ್ರಗಳು ಬಹುತೇಕ ಒಂದೇ ರೀತಿ ಕಾಣುತ್ತವೆ ಮತ್ತು ಅವರು ಒಂದೇ ಸಾಧನಗಳನ್ನು ಬಳಸಿರುತ್ತಾರೆ ಮತ್ತು ಅವರು ಪರಸ್ಪರ ಅರಿವಿಲ್ಲದೆ ಮತ್ತು ಅದೇ ಸಮಯದಲ್ಲಿ ಛಾಯಾಚಿತ್ರವನ್ನು ಒಂದೇ ಸ್ಥಳದಿಂದ ಚಿತ್ರೀಕರಿಸಿರುತ್ತಾರೆ ಎಂದು ನಾವು ಊಹಿಸೋಣ ಹಕ್ಕುಸ್ವಾಮ್ಯ ಕಾನೂನಿನಲ್ಲಿ ಅವರ ಪ್ರತಿಯೊಂದು ಕೆಲಸದ ಮೇಲೆ ಎರಡು ಹಕ್ಕುಸ್ವಾಮ್ಯಗಳಿವೆ ನಾವು ಪೇಟೆಂಟ್ ಕಾನೂನಿನಲ್ಲಿ ಮಾಡುವಂತೆ ಒಂದು ಕೃತಿಯನ್ನು ಮೊದಲಿನ ಕೃತಿಯಾಗಿ ದಾಖಲಿಸಲಾಗುವುದಿಲ್ಲ ಬದಲಿಗೆ ಎರಡೂ ಕೃತಿಗಳು ಏಕಕಾಲಿಕ ಸೃಷ್ಟಿಗಳಾಗಿ ಅಸ್ತಿತ್ವದಲ್ಲಿರುತ್ತವೆ ಆದ್ದರಿಂದ ಹಕ್ಕುಸ್ವಾಮ್ಯ ಕಾನೂನು ಹೊಂದಿರುವ ಸೃಜನಶೀಲ ಕೃತಿಗಳಿಗೆ ಸಂಬಂಧಿಸಿದಂತೆ ಹಕ್ಕುಸ್ವಾಮ್ಯ ಕಾನೂನಿಗೆ ಆದ್ಯತೆಯ ವಿಷಯವಲ್ಲ ಮತ್ತು ಅದು ನೋಂದಣಿಯ ಮೇಲೆ ಅವಲಂಬಿತವಾಗಿರದ ಕಾರಣ ನೀವು ಅದನ್ನು ರಚಿಸುವ ಮೂಲಕ ಅಥವಾ ಜಗತ್ತಿಗೆ ತಿಳಿಸಲು ಕೃತಿಸ್ವಾಮ್ಯ ಪ್ರಕಟಣೆಯನ್ನು ಸೇರಿಸುವ ಮೂಲಕ ಕೃತಿಸ್ವಾಮ್ಯವನ್ನು ರಚಿಸಬಹುದು ಹಕ್ಕಿನ ರಚನೆಯ ಬಗ್ಗೆ ಪೇಟೆಂಟ್ ಕಾನೂನು ಹೊಂದಿರುವ ನೋಂದಣಿಯ ಸಮಸ್ಯೆಗಳಿಂದ ಅದು ಮತ್ತೆ ತೆಗೆದುಹಾಕುವುದಿಲ್ಲ ಆದ್ದರಿಂದ ನೀವು ಸಾಂಸ್ಥಿಕ ಕಾನೂನಿನಲ್ಲಿ ಏಕಕಾಲದಲ್ಲಿ ರಚನೆಯನ್ನು ಹೊಂದಬಹುದು ಮತ್ತು ನೀವು ಒಂದೇ ರೀತಿಯ ಸೃಷ್ಟಿಗಳ ಮೇಲೆ ಏಕಕಾಲಿಕ ಹಕ್ಕುಗಳನ್ನು ಹೊಂದಿರಬಹುದು ಕೃತಿಸ್ವಾಮ್ಯದ ವ್ಯಾಪ್ತಿಯು ಕಲ್ಪನೆಯ ಅಭಿವ್ಯಕ್ತಿಗಳನ್ನು ಮಾತ್ರ ರಕ್ಷಿಸುತ್ತದೆ ಮತ್ತು ಅದು ಆಲೋಚನೆಗಳನ್ನು ಸ್ವತಃ ರಕ್ಷಿಸುವುದಿಲ್ಲ ಆದ್ದರಿಂದ ಇದು ಅರ್ಥಮಾಡಿಕೊಳ್ಳಲು ಒಂದು ಪ್ರಮುಖ ತತ್ವವಾಗಿದೆ ಇದನ್ನು ಸಾಂಸ್ಥಿಕ ಕಾನೂನಿನಲ್ಲಿ ಕಲ್ಪನೆ ಅಭಿವ್ಯಕ್ತಿ ದ್ವಿಪಕ್ಷೀಯ ಎಂದು ಕರೆಯಲಾಗುತ್ತದೆ ಈಗ ಕಲ್ಪನೆಗಳು ಇರಬಹುದೆಂದು ಇದು ನಮಗೆ ಹೇಳುತ್ತದೆ ಆದರೆ ಕೃತಿಸ್ವಾಮ್ಯದ ವ್ಯಾಪ್ತಿಯು ಕಲ್ಪನೆಯ ರಕ್ಷಣೆಗಾಗಿ ಮಾತ್ರವಿರುತ್ತದೆ ಇದು ಒಳ್ಳೆಯದು ಏಕೆಂದರೆ ನೀವು ವಿವಿಧ ಪ್ರಕಾರದ ಕಾದಂಬರಿಗಳನ್ನು ನೋಡಿದರೆ ಉದಾಹರಣೆಗೆ ಕೊಲೆ ರಹಸ್ಯವನ್ನು ಹೇಳಬಹುದು ಬಹುತೇಕ ಎಲ್ಲಾ ಕೊಲೆ ರಹಸ್ಯಗಳು ಸಾಮಾನ್ಯವಾಗಿ ಒಂದೇ ರೀತಿಯ ವಿಷಯವನ್ನು ಹೊಂದಿವೆ ಅಂದರೆ ಒಂದು ಘಟನೆ ಇರುತ್ತದೆ ಮತ್ತು ಆ ಕೊಲೆ ಮಾಡಿದವರು ಯಾರು ಎಂಬ ಬಗ್ಗೆ ಸಂದೇಹವಿದೆ ಮತ್ತು ಒಬ್ಬ ತನಿಖಾಧಿಕಾರಿಯು ಬರುತ್ತಾನೆ ಮತ್ತು ಎಲ್ಲೆಡೆ ಸುಳಿವುಗಳಿರುತ್ತವೆ ಅದು ಹೆಚ್ಚಾಗಿ ತಪ್ಪುದಾರಿಗೆಳೆಯುವ ಸುಳಿವುಗಳಿರುತ್ತವೆ ಮತ್ತು ಕೊನೆಯಲ್ಲಿ ಸಂಶಯವನ್ನು ವ್ಯಕ್ತಪಡಿಸಲಾಗದ ಅನಿರೀಕ್ಷಿತ ವ್ಯಕ್ತಿಯು ಕೊಲೆ ಮಾಡಿರುವುದು ಕಂಡುಬರುತ್ತದೆ ನನ್ನ ಪ್ರಕಾರ ಇದು ಒಂದು ಸಾಮಾನ್ಯ ಕೊಲೆ ರಹಸ್ಯದ ಕಾದಂಬರಿಯಲ್ಲಿ ಕಂಡುಬರುವ ಪ್ರಸಂಗವಾಗಿದೆ ಆದ್ದರಿಂದ ಅಗಾಥಾ ಕ್ರಿಸ್ಟಿ ಅನೇಕ ಕೊಲೆ ರಹಸ್ಯಗಳನ್ನು ಬರೆದಿದ್ದಾರೆ ಎಂದು ತಿಳಿದುಬಂದಿದೆ ಮತ್ತು ಅವರ ಎಲ್ಲಾ ಕೃತಿಗಳು ಸಂಪೂರ್ಣವಾಗಿ ವಿಭಿನ್ನವಾಗಿವೆ ಆದರೆ ಅವೆಲ್ಲವೂ ಒಂದೇ ಪ್ರಕಾರಕ್ಕೆ ಸೇರುತ್ತವೆ ಆದ್ದರಿಂದ ವಿಚಾರಗಳ ರಕ್ಷಣೆ ಕೃತಿಸ್ವಾಮ್ಯದ ವ್ಯಾಪ್ತಿಯಾಗಿದ್ದರೆ ಕೃತಿಸ್ವಾಮ್ಯದ ಕಾನೂನು ಮೊದಲ ಕೊಲೆ ರಹಸ್ಯವನ್ನು ಮಾತ್ರ ಅನುಮತಿಸುತ್ತದೆ ಏಕೆಂದರೆ ಅದು ತನಿಖಾಧಿಕಾರಿಯಿಂದ ಪರಿಹರಿಸಲ್ಪಟ್ಟ ಒಂದು ಕೊಲೆಯ ಕಲ್ಪನೆಯಾಗಿದ್ದು ಅದನ್ನು ರಕ್ಷಿಸಲಾಗುತ್ತದೆ ಆಗ ಆ ಪ್ರಕಾರಗಳಲ್ಲಿ ಯಾವುದೇ ಕೊಲೆ ರಹಸ್ಯ ಕಾದಂಬರಿಗಳು ಇರಬಾರದು ಆದ್ದರಿಂದ ಕಾನೂನು ಆಲೋಚನೆಗಳನ್ನು ಸ್ವತಃ ರಕ್ಷಿಸುವುದಿಲ್ಲ ಬದಲಿಗೆ ಆಲೋಚನೆಗಳ ಅಭಿವ್ಯಕ್ತಿಯನ್ನು ರಕ್ಷಿಸುತ್ತದೆ ಇದರರ್ಥ ವಿಭಿನ್ನ ಲೇಖಕರು ಬರೆದಿರುವ ಕೊಲೆ ರಹಸ್ಯಗಳ ಸಂಪೂರ್ಣ ಪ್ರಕಾರಗಳನ್ನು ನೀವು ವಿಭಿನ್ನ ಸ್ಥಳಗಳಲ್ಲಿ ವಿಭಿನ್ನ ಪಾತ್ರಗಳೊಂದಿಗೆ ವಿಭಿನ್ನ ಕಥಾವಸ್ತುವಿನೊಂದಿಗೆ ಮತ್ತು ರಹಸ್ಯವನ್ನು ಬಗೆಹರಿಸುವ ವಿಭಿನ್ನ ವಿಧಾನಗಳೊಂದಿಗೆ ಕೊಲೆಗಳನ್ನು ಹೊಂದಿಸಬಹುದು ಆದ್ದರಿಂದ ಹಕ್ಕಿನ ವ್ಯಾಪ್ತಿಯು ಆಲೋಚನೆಗಳ ಮೇಲೆ ಅಲ್ಲ ಅದು ಅಭಿವ್ಯಕ್ತಿಯ ಮೇಲೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ಒಂದು ಪ್ರಮುಖ ವ್ಯತ್ಯಾಸವಾಗಿದೆ ಅಭಿವ್ಯಕ್ತಿಯ ರಕ್ಷಣೆಯಲ್ಲಿ ಕೆಲವು ಅನಾನುಕೂಲಗಳೂ ಇವೆ ಮತ್ತು ವಿಚಾರಗಳ ರಕ್ಷಣೆಯಲ್ಲಿ ಅಲ್ಲ ಯಾರೋ ಒಬ್ಬರು ರಸಪ್ರಶ್ನೆ ಸ್ಪರ್ಧೆಯ ಕಲ್ಪನೆಯೊಂದಿಗೆ ಬರುತ್ತಾರೆ ಮತ್ತು ದೂರದರ್ಶನದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮವೆಂದು ಅರ್ಥೈಸುವ ರಸಪ್ರಶ್ನೆ ಸ್ಪರ್ಧೆಯನ್ನು ಈಗ ಈ ಲೇಖಕರು ರೂಪಿಸಿದ್ದಾರೆ ಮತ್ತು ಅವರು ರಸಪ್ರಶ್ನೆ ಸ್ಪರ್ಧೆಯ ಎಲ್ಲಾ ವಿವರಗಳನ್ನು ಸೆರೆಹಿಡಿಯುತ್ತಾರೆ ಅಭ್ಯರ್ಥಿಗಳು ಹೇಗೆ ಮುಂದಿನ ಹಂತಕ್ಕೆ ಹೋಗುತ್ತಾರೆ ಮತ್ತು ಅವರಿಂದ ಉತ್ತರಗಳನ್ನು ಪಡೆಯಲು ಅವರಿಗೆ ಹೇಗೆ ಆಯ್ಕೆಗಳನ್ನು ನೀಡಬೇಕು ಎಂಬ ರಸಪ್ರಶ್ನೆಯ ಪ್ರಸಂಗವನ್ನು ಲೇಖಕರು ಅಭಿವೃದ್ಧಿಪಡಿಸಿದ್ದಾರೆ ಅದು ಇನ್ನೂ ಕಲ್ಪನೆಯ ಹಂತದಲ್ಲಿದೆ ಏಕೆಂದರೆ ಅದು ಸ್ವತಃ ಉತ್ಪನ್ನವಾಗಲು ಸಾಧ್ಯವಿಲ್ಲ ಯಾರಾದರೂ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಬೇಕಾಗುತ್ತದೆ ಅದನ್ನು TV ಚಾನೆಲ್ಗಳಲ್ಲಿ ಪ್ರಸಾರ ಮಾಡಬೇಕು ಸಾರ್ವಜನಿಕರು ಭಾಗವಹಿಸಲು ಮತ್ತು ಅದನ್ನು ಒಂದು ಘಟನೆಯನ್ನಾಗಿ ಮಾಡಲು ಸಾಧ್ಯವಾಗುವಂತೆ ಮಾಡಬೇಕು ಏಕೆಂದರೆ ಸ್ವತಃ ಒಂದು ರಸಪ್ರಶ್ನೆ ಘಟನೆಯ ಪರಿಕಲ್ಪನೆಯನ್ನು ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಕೃತಿಸ್ವಾಮ್ಯವು ವಿಚಾರಗಳನ್ನು ರಕ್ಷಿಸುವುದಿಲ್ಲ ಏಕೆಂದರೆ ಕಾನೂನು ಅಭಿವ್ಯಕ್ತಿಯನ್ನು ಮಾತ್ರ ರಕ್ಷಿಸುತ್ತದೆ ಅವಧಿ ಮತ್ತು ವಿಷಯ ಕೃತಿಸ್ವಾಮ್ಯದ ಪದವು ಒಂದು ಸೀಮಿತ ಪದವಾಗಿದೆ ಕೃತಿಸ್ವಾಮ್ಯವು ಲೇಖಕರ ಜೀವಿತ ಅವಧಿಯಿಂದ ಮತ್ತು ನಂತರ 60 ವರ್ಷಗಳವರೆಗೆ ವಿಸ್ತರಿಸುತ್ತದೆ ಭಾರತದಲ್ಲಿ ಕೃತಿಸ್ವಾಮ್ಯದ ಮಾಲೀಕರು ಸಾಮಾನ್ಯವಾಗಿ ಸೃಷ್ಟಿಕರ್ತರು ಅಥವಾ ಕೆಲವು ಸಂದರ್ಭಗಳಲ್ಲಿ ಅದು ಉದ್ಯೋಗದಾತರಾಗಬಹುದು ಉದ್ಯೋಗದಾತರು ಉದ್ಯೋಗಿಗಳಾಗಿದ್ದರೆ ಕೃತಿಸ್ವಾಮ್ಯವನ್ನು ಸೃಷ್ಟಿಸಲು ಮತ್ತು ಉದ್ಯೋಗದ ನಿಯಮಗಳ ಭಾಗವಾಗಿ ಕೃತಿಸ್ವಾಮ್ಯದ ಕೆಲಸವು ಉದ್ಯೋಗದಾತರಿಗೆ ನೀಡಲಾಗುವುದು ಮತ್ತು ಸೃಷ್ಟಿಯು ಉದ್ಯೋಗದಾತರೊಂದಿಗೆ ಇರುತ್ತದೆ ಮತ್ತು ಈಗ ಕೃತಿಸ್ವಾಮ್ಯಗಳನ್ನು ನಿಯೋಜಿಸಬಹುದು ಇದು ನಿಯೋಜನೆಯ ವಿಷಯವಾಗಿರಬಹುದು ಅದನ್ನು ಒಬ್ಬ ವ್ಯಕ್ತಿಯಿಂದ ಅವನ ಸಂತತಿಯವರಿಗೆ ಇಚ್ಛೆಯ ಮೂಲಕ ನಿಯೋಜಿಸಬಹುದು ಮತ್ತು ವ್ಯಕ್ತಿಯು ಪರವಾನಗಿಗಳ ಮೂಲಕ ಜೀವಂತವಾಗಿದ್ದಾಗಲೂ ನಿಯೋಜಿಸಬಹುದು ಕೃತಿಸ್ವಾಮ್ಯದಲ್ಲಿ ಕೆಲವು ನೈತಿಕ ಹಕ್ಕುಗಳಿವೆ ಕೃತಿಸ್ವಾಮ್ಯವು ಇತರರನ್ನು ನಕಲಿಸುವುದನ್ನು ತಡೆಯುವ ಹಕ್ಕು ಮತ್ತು ಇತರರು ಹಕ್ಕುಸ್ವಾಮ್ಯದ ಕೃತಿಗಳನ್ನು ಪ್ರಸಾರ ಮಾಡುವುದನ್ನು ಅಥವಾ ಮಾರಾಟ ಮಾಡುವುದನ್ನು ತಡೆಯುವ ಹಕ್ಕು ಎಂದು ನಾವು ಈಗ ಉಲ್ಲೇಖಿಸುತ್ತೇವೆ ಆದರೆ ಕೃತಿಸ್ವಾಮ್ಯದಲ್ಲಿ ಕೆಲವು ನೈತಿಕ ಹಕ್ಕುಗಳಿವೆ ಲೇಖಕರಾಗಿ ಗುರುತಿಸಿಕೊಳ್ಳುವ ಹಕ್ಕು ಒಂದು ಮಾದರಿ ಹಕ್ಕಾಗಿದೆ ಮತ್ತು ಕೃತಿಯನ್ನು ಅವಹೇಳನಕಾರಿಯಾಗಿ ಪರಿಗಣಿಸುವುದನ್ನು ಆಕ್ಷೇಪಿಸುವ ಹಕ್ಕನ್ನು ಸಹ ಲೇಖಕರು ಹೊಂದಿರುವ ಮಾದರಿ ಹಕ್ಕಾಗಿದೆ ಈಗ ಒಂದು ಸಮಾನಾಂತರ ಮತ್ತು ಪೇಟೆಂಟ್ ಕಾನೂನು ಆವಿಷ್ಕಾರಕ ಎಂದು ನಮೂದಿಸುವ ಹಕ್ಕಾಗಿದೆ ಒಬ್ಬ ಆವಿಷ್ಕಾರಕನು ಆವಿಷ್ಕಾರದ ಮಾಲೀಕನಲ್ಲದಿದ್ದರೂ ಸಹ ಅವರು ತಮ್ಮನ್ನು ತಾವು ಪ್ರಸ್ತಾಪಿಸಿ ಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾರೆ ಅವನು ಆವಿಷ್ಕಾರವನ್ನು ಸೃಷ್ಟಿಸಿದ ಉದ್ಯೋಗಿ ಎಂದು ಹೇಳುತ್ತಾರೆ ಆದ್ದರಿಂದ ಅವರು ಆವಿಷ್ಕಾರದ ಮಾಲೀಕನಲ್ಲ ಅಥವಾ ಅವರು ಆವಿಷ್ಕಾರವನ್ನು ರಚಿಸಿದರು ಮತ್ತು ಇನ್ನೊಬ್ಬ ವ್ಯಕ್ತಿಗೆ ಆವಿಷ್ಕಾರವನ್ನು ನಿಯೋಜಿಸಿದರು ಆದ್ದರಿಂದ ಅವರು ಮತ್ತೆ ಮಾಲೀಕರಾಗುವುದನ್ನು ತಡೆಯುತ್ತದೆ ಆದರೆ ಅವನು ಮಾಲೀಕರಾಗುವುದನ್ನು ತಡೆದರು ಅವನು ಆವಿಷ್ಕಾರಕನಾಗಿ ಗುರುತಿಸಿಕೊಳ್ಳುವ ಹಕ್ಕನ್ನು ಹೊಂದಿದ್ದಾರೆ ಅಂತೆಯೇ ಕೃತಿಯನ್ನು ರಚಿಸುವ ಲೇಖಕರು ಕೃತಿಸ್ವಾಮ್ಯ ಮಾಲೀಕನಲ್ಲದಿದ್ದರೂ ಲೇಖಕರಾಗಿ ಗುರುತಿಸಿಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾರೆ ಮತ್ತು ಇದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕೃತಿಸ್ವಾಮ್ಯವು ಇನ್ನೊಬ್ಬ ವ್ಯಕ್ತಿಯಲ್ಲಿ ನಿಯೋಜನೆಯ ಮೂಲಕ ಅಸ್ತಿತ್ವದಲ್ಲಿರುತ್ತದೆ ಅಥವಾ ಒಂದು ಕೆಲಸವನ್ನು ಮಾಡಲು ಬೇರೆಯವರನ್ನು ಕೆಲಸಕ್ಕೆ ತೆಗೆದುಕೊಂಡು ನಿಯೋಜಿಸಲಾಗುತ್ತದೆ ಆದ್ದರಿಂದ ನೀವು ಲೇಖಕರ ಹೆಸರನ್ನು ಇನ್ನೂ ಉಲ್ಲೇಖಿಸಬಹುದು ಅಥವಾ ಲೇಖಕರಿಗೆ ಗುರುತಿಸಿಕೊಳ್ಳುವ ಹಕ್ಕು ಇರುತ್ತದೆ ಮತ್ತು ಕೃತಿಸ್ವಾಮ್ಯ ಹೊಂದಿರುವ ಕೃತಿಯನ್ನು ಅವಹೇಳನಕಾರಿಯಾಗಿ ಪರಿಗಣಿಸಿದರೆ ಏನಾಗಬಹುದು ಮಾನನಷ್ಟ ಸಾಂಪ್ರದಾಯಿಕ ಕಾನೂನಿನಲ್ಲಿ ಪರಿಹಾರ ಪಡೆಯಬಹುದು ಅಂದರೆ ಮಾನನಷ್ಟ ಮೊಕದ್ದಮೆ ಹೂಡಲು ಕಾನೂನಿನಡಿಯಲ್ಲಿ ನಿಬಂಧನೆಗಳಿವೆ ಆದರೆ ಇದು ಈಗ ಹೆಚ್ಚಾಗಿ ನೈತಿಕ ಹಕ್ಕುಗಳನ್ನು ಈಗ ಕೃತಿಸ್ವಾಮ್ಯ ಆಡಳಿತದಲ್ಲಿ ಗುರುತಿಸಿಕೊಳ್ಳುತ್ತದೆ ಆದರೆ ಹಕ್ಕುಸ್ವಾಮ್ಯ ಆಡಳಿತದ ಅಡಿಯಲ್ಲಿ ನೈತಿಕ ಹಕ್ಕುಗಳನ್ನು ಈಗ ಗುರುತಿಸಿರುವುದರಿಂದ ಲೇಖಕರು ತಮ್ಮ ನೈತಿಕ ಹಕ್ಕುಗಳ ಯಾವುದೇ ಹೇರಿಕೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದು ಮತ್ತೆ ಕೃತಿಸ್ವಾಮ್ಯದ ವಿಷಯವು ಅದರ ಬೌದ್ಧಿಕ ಅರ್ಹತೆಯನ್ನು ಆಧರಿಸಿರುವುದಿಲ್ಲ ಆದರೆ ನೀವು ಬಿಲ್ಗಳು ಕೂಪನ್ಗಳು ದೂರವಾಣಿ ಡೈರೆಕ್ಟರಿಗಳ ಡೇಟಾಬೇಸ್ಗಳಲ್ಲಿ ನೀವು ಕೃತಿಸ್ವಾಮ್ಯವನ್ನು ಹೊಂದಬಹುದು ಆದಾಗ್ಯೂ ಕೃತಿಸ್ವಾಮ್ಯದ ಕೃತಿಯಲ್ಲಿನ ಮೌಲ್ಯವನ್ನು ಹೂಡಿಕೆಯೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ಕೃತಿಗಳ ರಚನೆಗೆ ಸಮಯ ಮತ್ತು ಶ್ರಮವನ್ನು ವಿನಿಯೋಗಿಸಲಾಗುತ್ತದೆ ಆದ್ದರಿಂದ ಕೃತಿಸ್ವಾಮ್ಯ ಮೌಲ್ಯವನ್ನು ಹೊಂದಿರುವ ಕೃತಿಗಳನ್ನು ರಕ್ಷಿಸುವ ನಿರೀಕ್ಷೆಯಿದೆ ಮತ್ತು ಮೌಲ್ಯವನ್ನು ಹೂಡಿಕೆಯೆಂದು ಪರಿಗಣಿಸಲಾಗುತ್ತದೆ ಮತ್ತು ಬೌದ್ಧಿಕ ಆಸ್ತಿಯು ಸೃಜನಶೀಲ ಕೃತಿಗಳಲ್ಲಿ ಹೂಡಿಕೆ ಮಾಡಲು ಪ್ರೋತ್ಸಾಹವನ್ನು ನೀಡುತ್ತದೆ ಮತ್ತು ಅಮೂರ್ತ ಸ್ವತ್ತುಗಳಲ್ಲಿ ಮಾಡಿದ ಹೂಡಿಕೆಗಳಿಂದ ಅಮೂರ್ತತೆಗಳನ್ನು ರಚಿಸಲಾಗುತ್ತದೆ ಎಂದು ನಾವು ಈಗಾಗಲೇ ಉಲ್ಲೇಖಿಸಿದ್ದೇವೆ